ಹಲೋ ಮತ್ತು ಸೆಕ್ಯೂರ್ ಸಿಸ್ಟಮ್ಸ್ ಇಂಜಿನಿಯರಿಂಗ್ ಕೋರ್ಸ್ನಲ್ಲಿನ ಈ ಉಪನ್ಯಾಸಕ್ಕೆ ಸ್ವಾಗತ ಹಿಂದಿನ ಉಪನ್ಯಾಸಗಳಲ್ಲಿ ನಾವು ಬಫರ್ ಓವರ್ರೀಡ್ ದೋಷಗಳನ್ನು ನೋಡಿದ್ದೇವೆ ಮತ್ತು ನಂತರ ನಾವು ಫಾರ್ಮ್ಯಾಟ್ ಸ್ಟ್ರಿಂಗ್ ದೋಷಗಳನ್ನು ಸಹ ನೋಡಿದ್ದೇವೆ ಈ ಉಪನ್ಯಾಸದಲ್ಲಿ ನಾವು ಇಂಟಿಜರ್ ಓವರ್ಫ್ಲೋ ದುರ್ಬಲತೆಗಳು ಎಂದು ಕರೆಯಲ್ಪಡುವ ದುರ್ಬಲತೆಯ ಮತ್ತೊಂದು ರೂಪವನ್ನು ನೋಡುತ್ತೇವೆ ಆದ್ದರಿಂದ ನಾವು ಒಂದು ಸಣ್ಣ ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ ಆದ್ದರಿಂದ ನಾವು ಈ ನಿರ್ದಿಷ್ಟ ಪ್ರೋಗ್ರಾಂ ಅನ್ನು ಇಲ್ಲಿ ಪರಿಗಣಿಸೋಣ ಮತ್ತು ಈ ಪ್ರೋಗ್ರಾಂನಲ್ಲಿ ನಾವು ಏನು ಮಾಡುತ್ತೇವೆ ಎಂಬುದು 2 ಆರ್ಗ್ಯುಮೆಂಟ್ಗಳನ್ನು argv1 ಮತ್ತು argv2 ತೆಗೆದುಕೊಳ್ಳುತ್ತದೆ ಈಗ argv1 ಮೂಲಭೂತವಾಗಿ ಒಂದು ಪೂರ್ಣಾಂಕ ಸಂಖ್ಯೆ ಮತ್ತು ಆದ್ದರಿಂದ ನಾವು argv1 ಅನ್ನು i ನ ಈ ಮೌಲ್ಯಕ್ಕೆ ಪರಿವರ್ತಿಸುತ್ತೇವೆ ನಂತರ ನಾವು ಈ ಮೌಲ್ಯವನ್ನು s ಗೆ ನಕಲಿಸುತ್ತೇವೆ s 80 ಕ್ಕಿಂತ ಹೆಚ್ಚಿದೆಯೇ ಎಂದು ನಾವು ಪರಿಶೀಲಿಸುತ್ತೇವೆ ಹಾಗಿದ್ದಲ್ಲಿ ನಾವು 1 ಹೇಳಿಕೆಯನ್ನು ಮುದ್ರಿಸುತ್ತೇವೆ ಓಹ್ ಇಲ್ಲ ನೀವು ಮಾಡಬೇಡಿ ಮತ್ತು ನಂತರ 1 ಅನ್ನು ಹಿಂತಿರುಗಿಸುತ್ತೇವೆ s 80 ಕ್ಕಿಂತ ಕಡಿಮೆ ಇದ್ದರೆ ನಾವು ಈ ನಿರ್ದಿಷ್ಟ ಬಫರ್ಗೆ argv2 ನ ವಿಷಯಗಳನ್ನು ನಕಲಿಸುತ್ತೇವೆ ನಾವು ಈ ಬಫರ್ನ ಕೊನೆಯಲ್ಲಿ ನಿರ್ದಿಷ್ಟ ಬಫರ್ಗೆ 0 ಅನ್ನು ಸೇರಿಸುತ್ತೇವೆ ಮತ್ತು ನಂತರ ನಿರ್ದಿಷ್ಟ ಬಫರ್ ಅನ್ನು ಸರಿಯಾಗಿ ಮುದ್ರಿಸುತ್ತೇವೆ ಆದ್ದರಿಂದ ನಿರೀಕ್ಷಿತ ನಡವಳಿಕೆಯು ಈ ರೀತಿ ಕಾಣುತ್ತದೆ ನಾವು ಅಗಲ 1 ಎಂದು ಕರೆಯಲ್ಪಡುವ ಈ ಪ್ರೋಗ್ರಾಂ ಅನ್ನು ರನ್ ಮಾಡಿದಾಗ ನಾವು 5 ಅನ್ನು ನಿರ್ದಿಷ್ಟಪಡಿಸುತ್ತೇವೆ ಮತ್ತು ನಾವು argv2 ಅನ್ನು ಹಲೋ ಎಂದು ನಿರ್ದಿಷ್ಟಪಡಿಸುತ್ತೇವೆ ನಂತರ ನಾವು ಏನು ಮಾಡಿದ್ದೇವೆ ಎಂದರೆ ಹಲೋ ಪರದೆಯ ಮೇಲೆ ಮುದ್ರಿಸಲಾಗುತ್ತದೆ ಮತ್ತೊಂದೆಡೆ ನೀವು argv1 ಅನ್ನು 80 ಎಂದು ನಿರ್ದಿಷ್ಟಪಡಿಸಿದರೆ ಅದು ಸಿಕ್ಕಿಬಿದ್ದಿದ್ದರೆ ಇಲ್ಲಿ ಹೇಳಿಕೆ ನೀಡಿದರೆ ನಾವು ಪರದೆಯ ಮೇಲೆ ಓಹ್ ಇಲ್ಲ ನೀವು ಮಾಡಬೇಡಿ ಎಂದು ಮುದ್ರಿಸಲಾಗುತ್ತದೆ ಮತ್ತು ರಿಟರ್ನ್ 1 ಇರುತ್ತದೆ ನಾವು ಈ ಚೆಕ್ ಅನ್ನು ರಚಿಸಲು ಕಾರಣವೆಂದರೆ ನಾವು 80 ಬೈಟ್ಗಳ ಈ ಸ್ಥಳೀಯ ಬಫರ್ ಬಫ್ ಅನ್ನು ಹೊಂದಿದ್ದೇವೆ ಈಗ ಈ ಸಿ ಪ್ರೋಗ್ರಾಂ ತುಂಬಾ ಸರಳವಾಗಿ ತೋರುತ್ತದೆ ಅದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ತೋರುತ್ತದೆ ಆದರೆ ಸಮಸ್ಯೆ ಇದೆ ಸಮಸ್ಯೆಯೆಂದರೆ ನಾವು s ಅನ್ನು ಸಹಿ ಮಾಡದಿರುವಂತೆ ಚಿಕ್ಕದಾಗಿ ಮತ್ತು i ಪೂರ್ಣಾಂಕ ಎಂದು ವ್ಯಾಖ್ಯಾನಿಸಿದ್ದೇವೆ ನಿಮಗೆ ತಿಳಿದಿರುವಂತೆ ಸಣ್ಣ ಮೌಲ್ಯಗಳು 216 1 ವರೆಗೆ ಗರಿಷ್ಠ ಮೌಲ್ಯವನ್ನು ಹಿಡಿದಿಟ್ಟುಕೊಳ್ಳಬಹುದು ಅದು 65535 ಆಗಿದೆ ಮತ್ತೊಂದೆಡೆ ಸಾಮಾನ್ಯವಾಗಿ 4 ಬೈಟ್ಗಳ ಪೂರ್ಣಾಂಕವು 32 ಬಿಟ್ ಮೌಲ್ಯವನ್ನು ಸಂಗ್ರಹಿಸಬಹುದು ಹೀಗಾಗಿ i 65535 ಕ್ಕಿಂತ ಹೆಚ್ಚಿದ್ದರೆ ಇರುತ್ತದೆ ಒಂದು ಓವರ್ಫ್ಲೋ ಸಂಭವಿಸುತ್ತದೆ ಮತ್ತು ಆದ್ದರಿಂದ s ಮೊಟಕುಗೊಳ್ಳುತ್ತದೆ ಉದಾಹರಣೆಗೆ i 65536 ಬಲಕ್ಕೆ ಸಮನಾಗಿದ್ದರೆ s 0 ಆಗುತ್ತದೆ ಏಕೆಂದರೆ s ಕೇವಲ 16 ಬಿಟ್ ಮೌಲ್ಯವನ್ನು ಹೊಂದಿದೆ ಮತ್ತು s ಚಿಕ್ಕದಾಗಿದೆ ಮತ್ತು ಆದ್ದರಿಂದ s 0 ಆಗುತ್ತದೆ ಆದ್ದರಿಂದ ಅಂತಹ ಸಂದರ್ಭಗಳಲ್ಲಿ ಏನಾಗುತ್ತದೆ ನಾವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನದನ್ನು ಮುದ್ರಿಸಲು ಈ ಪ್ರೋಗ್ರಾಂ ಅನ್ನು ಮೋಸಗೊಳಿಸಬಹುದು ಆದ್ದರಿಂದ ಉದಾಹರಣೆಗೆ ನಾವು argv1 ಅನ್ನು ಬೇರೆ ರೀತಿಯಲ್ಲಿ ಹೇಳುವುದಾದರೆ 65537 ಎಂದು ನಾವು ಸೂಚಿಸುತ್ತೇವೆ ಇದು s ಅನ್ನು ಮೊಟಕುಗೊಳಿಸಲು ಮತ್ತು 1 ರ ಮೌಲ್ಯವನ್ನು ಹೊಂದಿರುತ್ತದೆ ಈಗ s ಮೌಲ್ಯವು 1 ರ ಮೌಲ್ಯವನ್ನು ಹೊಂದಿದೆ ಅದು ಖಂಡಿತವಾಗಿಯೂ 80 ಕ್ಕಿಂತ ಕಡಿಮೆಯಿರುತ್ತದೆ ಆದ್ದರಿಂದ ಈ ಪರೀಕ್ಷೆಯು ವಿಫಲಗೊಳ್ಳುತ್ತದೆ ಮತ್ತು ನಾವು ಈ ಭಾಗವನ್ನು ನಮೂದಿಸುತ್ತೇವೆ ಮತ್ತು ಇಲ್ಲಿ ನಾವು argv2 ಅನ್ನು i ಗೆ ಸಂಬಂಧಿಸಿದಂತೆ ಬಫ್ಗೆ ನಕಲಿಸುತ್ತಿರುವುದನ್ನು ನೀವು ಗಮನಿಸಬಹುದು ಮತ್ತು s ಅಲ್ಲ ಆದ್ದರಿಂದ ನಾವು 65537 ಬೈಟ್ಗಳನ್ನು ನಕಲಿಸುತ್ತೇವೆ argv2 ಅನ್ನು buf ಆಗಿ ಪರಿವರ್ತಿಸುವುದರಿಂದ ಇದು ದೋಷವನ್ನು ಉಂಟುಮಾಡಬಹುದು ಮತ್ತು ಪ್ರೋಗ್ರಾಂ ಕ್ರ್ಯಾಶ್ ಆಗಬಹುದು ಆದರೆ ಇದು ಶಾಟ್ ಮತ್ತು ಇಂಟ್ ನಡುವಿನ ವ್ಯತ್ಯಾಸವನ್ನು ಅರ್ಥಮಾಡಿಕೊಳ್ಳುವ ಉದ್ದೇಶವನ್ನು ಹೊಂದಿದೆ ಮತ್ತು ಈ ರೀತಿಯ ಹೇಳಿಕೆಗಳನ್ನು ನಿರಾಕರಿಸುವುದು ನಿಜವಾಗಿ ನಿಮ್ಮ ಪ್ರೋಗ್ರಾಂನಲ್ಲಿ ಹಾನಿಯನ್ನುಂಟುಮಾಡುತ್ತದೆ ಆದ್ದರಿಂದ 3 ವಿಭಿನ್ನ ರೀತಿಯ ಪೂರ್ಣಾಂಕದ ಓವರ್ಫ್ಲೋ ದುರ್ಬಲತೆಗಳಿವೆ ಮೊದಲನೆಯದು ವೈಡ್ನೆಸ್ ಓವರ್ಫ್ಲೋ ಕಾರಣದಿಂದಾಗಿ ಎರಡನೆಯದು ಅಂಕಗಣಿತದ ಓವರ್ಫ್ಲೋ ಕಾರಣದಿಂದಾಗಿ ಮೂರನೆಯದು ಸೈನ್ ಮತ್ತು ಸಹಿ ಮಾಡದ ಸಮಸ್ಯೆಗಳಿಂದಾಗಿ ಆದ್ದರಿಂದ ನಾವು ಈ ಪ್ರತಿಯೊಂದು ಪ್ರಕರಣಗಳನ್ನು ಕೆಲವು ಉದಾಹರಣೆಗಳೊಂದಿಗೆ ನೋಡುತ್ತೇವೆ ಮತ್ತು ಪ್ರೋಗ್ರಾಂನಲ್ಲಿ ಏನು ತಪ್ಪಾಗಬಹುದು ಮತ್ತು ಪ್ರೋಗ್ರಾಂನಿಂದ ನಿರೀಕ್ಷಿಸದಿರುವದನ್ನು ಆಕ್ರಮಣಕಾರರು ಹೇಗೆ ಮಾಡಬಹುದು ಎಂಬುದನ್ನು ನೋಡೋಣ ಆದ್ದರಿಂದ ನಾವು ಅಗಲದ ಓವರ್ಫ್ಲೋನೊಂದಿಗೆ ಪ್ರಾರಂಭಿಸೋಣ ಆದ್ದರಿಂದ ಇದು ನಾವು ನೋಡಿದ ಉದಾಹರಣೆಗೆ ತುಂಬಾ ಹತ್ತಿರದಲ್ಲಿದೆ ಮತ್ತು ನಾವು ಟೈಪ್ಕಾಸ್ಟಿಂಗ್ ಮಾಡಲು ಪ್ರಯತ್ನಿಸಿದಾಗ ಇದು ಹೆಚ್ಚಾಗಿ ಸಂಬಂಧಿಸಿದೆ ಆದ್ದರಿಂದ ಉದಾಹರಣೆಗೆ ನಾವು ಇಲ್ಲಿ ಪೂರ್ಣಾಂಕವನ್ನು ವ್ಯಾಖ್ಯಾನಿಸಿದ್ದರೆ ಮತ್ತು ಅದನ್ನು 11223344 ಗೆ ಪ್ರಾರಂಭಿಸಿದರೆ ನಮಗೆ ತಿಳಿದಿರುವ ವಿಷಯವೆಂದರೆ ಈ ಪೂರ್ಣಾಂಕವು 32 ಬಿಟ್ಗಳನ್ನು ಆಕ್ರಮಿಸುತ್ತದೆ ಮತ್ತೊಂದೆಡೆ ಈ ಅಕ್ಷರ ಮತ್ತು ಶಾರ್ಟ್ ಕ್ರಮವಾಗಿ 8 ಬಿಟ್ಗಳು ಮತ್ತು 16 ಬಿಟ್ಗಳನ್ನು ಆಕ್ರಮಿಸುತ್ತದೆ ಆದ್ದರಿಂದ ನಾವು ವಾಸ್ತವವಾಗಿ ಈ ರೀತಿಯ ಹೇಳಿಕೆಗಳನ್ನು ಹೊಂದಿರುವಾಗ ನಾವು ಈ ಅಕ್ಷರಕ್ಕೆ a1 ಅನ್ನು ಟೈಪ್ಕಾಸ್ಟ್ ಮಾಡಲು ಪ್ರಯತ್ನಿಸಿದಾಗ a2 ಅಥವಾ ಟೈಪ್ಕಾಸ್ಟ್ a1 ಅನ್ನು ಶಾರ್ಟ್ ಇಂಟ್ a3 ಗೆ ಟೈಪ್ಕಾಸ್ಟ್ ಮಾಡಲು ಅದು ಮೊಟಕುಗೊಳ್ಳುತ್ತದೆ ಆದ್ದರಿಂದ ನಾವು ಈಗ a1 a2 ಮತ್ತು a3 ಮೌಲ್ಯಗಳನ್ನು ಮುದ್ರಿಸಿದರೆ ನಾವು ಈ ಮೌಲ್ಯಗಳನ್ನು ಪಡೆಯಿರಿ ಆದ್ದರಿಂದ a2 ಮತ್ತು a3 ಕ್ರಮವಾಗಿ 8 ಬಿಟ್ ಮತ್ತು 16 ಬಿಟ್ಗೆ ಮೊಟಕುಗೊಳ್ಳುವುದಿಲ್ಲ ಮುಂದಿನ ಜನರು ಅಂಕಗಣಿತದ ಓವರ್ಫ್ಲೋಗಳನ್ನು ನೋಡುತ್ತಾರೆ ಮತ್ತು ಅಂಕಗಣಿತದ ಓವರ್ಫ್ಲೋಗಳನ್ನು ಅರ್ಥಮಾಡಿಕೊಳ್ಳಲು ನಾವು ಈ ಪ್ರೋಗ್ರಾಂ ಅನ್ನು ನೋಡುತ್ತೇವೆ ನಾವು ಪೂರ್ಣಾಂಕ l ಅನ್ನು ವ್ಯಾಖ್ಯಾನಿಸುತ್ತೇವೆ ಮತ್ತು l ಅನ್ನು 0x4 ಗೆ ಪ್ರಾರಂಭಿಸಿ ನಂತರ 7 0 ಸೆ ಮತ್ತು ನಾವು ಈ ಮೌಲ್ಯವನ್ನು ದಶಮಾಂಶ ಮತ್ತು ಹೆಕ್ಸಾ ದಶಮಾಂಶ ಸಂಕೇತಗಳಲ್ಲಿ ಮುದ್ರಿಸಿದಾಗ ನಾವು ಏನನ್ನು ಪಡೆಯುತ್ತೇವೆ ನಿರೀಕ್ಷಿಸಲಾಗಿದೆ ಈಗ ನಾವು ಈ l ನಲ್ಲಿ ಕೆಲವು ಕಾರ್ಯಾಚರಣೆಗಳನ್ನು ಮಾಡಿದಾಗ ನೋಡೋಣ ಆದ್ದರಿಂದ ನಾವು l ತೆಗೆದುಕೊಳ್ಳುತ್ತೇವೆ ಮತ್ತು c ನಲ್ಲಿ 0 ಅನ್ನು ಸೇರಿಸೋಣ ಮತ್ತು 7 0s ಅನ್ನು ಸೇರಿಸಿದಾಗ ನಾವು x ನ ಮೌಲ್ಯವನ್ನು 0 ಎಂದು ಮುದ್ರಿಸಿದಾಗ ನಾವು ಪಡೆಯುತ್ತೇವೆ ಮತ್ತು ಇದು ಸಂಭವಿಸುತ್ತದೆ ಏಕೆಂದರೆ 0x4 ನಂತರ 7 0s ಜೊತೆಗೆ 0x7 ನಂತರ 7 0s ನಂತರ 1 ರ ಮೌಲ್ಯವನ್ನು 32 0s ಆಗಿರುತ್ತದೆ ಮತ್ತು x ಅನ್ನು ಪೂರ್ಣಾಂಕವಾಗಿ ವ್ಯಾಖ್ಯಾನಿಸಿರುವುದರಿಂದ ಅದು 32 ಬಿಟ್ ಮೌಲ್ಯವನ್ನು ಮಾತ್ರ ಹಿಡಿದಿಟ್ಟುಕೊಳ್ಳುತ್ತದೆ ಮತ್ತು ಆದ್ದರಿಂದ ಫಲಿತಾಂಶಗಳು 33 ನೇ ಬಿಟ್ ಅನ್ನು ಮೊಟಕುಗೊಳಿಸುತ್ತವೆ ಮತ್ತು x ಅನ್ನು ನಿರ್ಲಕ್ಷಿಸಲಾಗುತ್ತದೆ 0 ರ ಮೌಲ್ಯ ಆದ್ದರಿಂದ ನಾವು ಗುಣಾಕಾರ ಮಾಡುವಾಗ ಇದೇ ರೀತಿಯ ಅಂಕಗಣಿತದ ಓವರ್ಫ್ಲೋಗಳನ್ನು ಕಾಣಬಹುದು ಆದ್ದರಿಂದ ಉದಾಹರಣೆಗೆ ನೀವು l ತೆಗೆದುಕೊಂಡು ಅದನ್ನು 4 ರಿಂದ ಗುಣಿಸಿ ಮತ್ತು ನಾವು ಅದನ್ನು ಮುದ್ರಿಸಿದಾಗ ಫಲಿತಾಂಶವು 0 ಎಂದು ನೀವು ನೋಡುತ್ತೀರಿ ಇನ್ನೊಂದು ಉದಾಹರಣೆಯೆಂದರೆ ನಾವು L ತೆಗೆದುಕೊಂಡು ಕಳೆಯುವಾಗ 0xf 7 fs ನಾವು ಏನನ್ನು ಪಡೆಯುತ್ತೇವೆ ಉದಾಹರಣೆಗೆ ನಾವು ಕಳೆಯುವಾಗ 0x4 ಅನ್ನು ನಂತರ 6 0 ಸೆ ಮತ್ತು ನಂತರ a 1 ಅನ್ನು ಪಡೆಯುತ್ತೇವೆ ಇದಕ್ಕೆ ಕಾರಣವೆಂದರೆ ಚಿಹ್ನೆ ಸಂಕೇತದಲ್ಲಿ 0x ಎಲ್ಲಾ fs ನ ಈ ಮೌಲ್ಯವನ್ನು ತೆಗೆದುಕೊಳ್ಳಲಾಗುತ್ತದೆ ಎರಡರ ಪೂರಕ ಸಂಕೇತದಲ್ಲಿ 1 ಆದ್ದರಿಂದ ಇದು ಎಲ್ ಆಫ್ 1 ಆಗಿದ್ದು ಅದು ಪ್ಲಸ್ 1 ಆಗಿರುತ್ತದೆ ಮತ್ತು ಆದ್ದರಿಂದ ನಿಮ್ಮ ಫಲಿತಾಂಶವು ಎಲ್ ಪ್ಲಸ್ 1 ಆಗಿರುತ್ತದೆ ಅದು ಈ ಮೌಲ್ಯವಾಗಿದೆ ಈಗ ನಾವು ಅಂಕಗಣಿತದ ಓವರ್ಫ್ಲೋ ದುರ್ಬಲತೆಗಳನ್ನು ಬಳಸಿಕೊಳ್ಳುವ ಕೆಲವು ಸರಳವಾದ ಶೋಷಣೆಗಳನ್ನು ನೋಡೋಣ ಆದ್ದರಿಂದ ಈ ನಿರ್ದಿಷ್ಟ ಉದಾಹರಣೆಯೊಂದಿಗೆ ಪ್ರಾರಂಭಿಸೋಣ ಅಲ್ಲಿ ನಾವು malloc ನಿಂದ ನಿಯೋಜಿಸಲಾದ ಜಾಗವನ್ನು ಹೇಗೆ ಕುಶಲತೆಯಿಂದ ನಿರ್ವಹಿಸಬಹುದು ಎಂಬುದನ್ನು ತೋರಿಸುತ್ತೇವೆ ನಾವು ಮಾಡುವುದೇನೆಂದರೆ ಕಾರ್ಯವು 2 ನಿಯತಾಂಕಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ಪೂರ್ಣಾಂಕದ ರಚನೆಯನ್ನು ಉದ್ದವನ್ನು ಅನುಸರಿಸುತ್ತದೆ ಮತ್ತು ನಂತರ ನಾವು ಉದ್ದವನ್ನು ಪೂರ್ಣಾಂಕದ ಗಾತ್ರಕ್ಕೆ malloc ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ನೀವು ತಿಳಿದಿರುವಂತೆ ಇದು ಸಾಮಾನ್ಯವಾಗಿ ನೀವು malloc ಅನ್ನು ಹೇಗೆ ರಚಿಸುತ್ತೀರಿ ನಮಗೆ ಪೂರ್ಣಸಂಖ್ಯೆಯ ಅರೇ ಬೇಕಾಗಿರುವುದರಿಂದ ಮತ್ತು ಪ್ರತಿ ಪೂರ್ಣಾಂಕವು 4 ಬೈಟ್ಗಳಾಗಿರುವುದರಿಂದ ನಾವು ಸಾಮಾನ್ಯವಾಗಿ ಲೆನ್ ಪೂರ್ಣಾಂಕದ ಗಾತ್ರವನ್ನು ಮಾಡುತ್ತೇವೆ ಮತ್ತು ನಾವು malloc ಅನ್ನು ಯಶಸ್ವಿಯಾಗಿ ಮಾಡಲಾಗಿದೆಯೇ ಎಂದು ಪರಿಶೀಲಿಸುತ್ತೇವೆ ಮತ್ತು ನಂತರ ನಾವು ರಚನೆಯನ್ನು myarray ಗೆ ನಕಲಿಸುತ್ತೇವೆ ಈ ಫಂಕ್ಷನ್ನೊಂದಿಗಿನ ಸಮಸ್ಯೆಯೆಂದರೆ ಇನ್ಪುಟ್ ಉದ್ದವನ್ನು ಬಳಕೆದಾರರಿಂದ ಹೊಂದಿಸಲಾಗಿದೆ ಅಥವಾ ಈ ಕಾರ್ಯವನ್ನು ನಿಜವಾಗಿ ಅನ್ವಯಿಸುವ ಬಳಕೆದಾರರಿಂದ ಹೊಂದಿಸಲಾಗಿದೆ ಆದ್ದರಿಂದ ಬಳಕೆದಾರರು ಲೆನ್ಗೆ ನಿಜವಾಗಿಯೂ ದೊಡ್ಡ ಸಂಖ್ಯೆಯನ್ನು ನೀಡಬಹುದು ಅಂದರೆ ನೀವು ಇಂಟ್ನ ಗಾತ್ರದಿಂದ ಲೆನ್ ಅನ್ನು ಗುಣಿಸಿದಾಗ ಇದು ಸಾಮಾನ್ಯವಾಗಿ 4 ಬೈಟ್ಗಳಾಗಿರುತ್ತದೆ ನಂತರ ಅಂಕಗಣಿತದ ಓವರ್ಫ್ಲೋ ಆಗಿರಬಹುದು ಮತ್ತು ಮೌಲ್ಯವು ಪಾಸ್ ಮಾಡಿದ ಮೌಲ್ಯವನ್ನು ಹಿಂತಿರುಗಿಸುತ್ತದೆ ಮತ್ತು ನಂತರ malloc ಗೆ ರವಾನಿಸಲಾದ ಮೌಲ್ಯವು ಬಹಳ ಕಡಿಮೆ ಸಂಖ್ಯೆಯಾಗಿರಬಹುದು ಹೀಗಾಗಿ ನನ್ನ ರಚನೆಯು ಬಹಳ ಚಿಕ್ಕ ಮೆಮೊರಿ ಗಾತ್ರದೊಂದಿಗೆ ಹಂಚಿಕೆಯಾಗುತ್ತದೆ ಈಗ ಈ ಲೂಪ್ನಲ್ಲಿ ಏನಾಗುತ್ತದೆ ಎಂದು ನಾವು ನೋಡಿದಾಗ ಫಾರ್ ಲೂಪ್ ಐನಿಂದ 0 ರಿಂದ ಐ ಕಡಿಮೆ ಲೆನ್ಗೆ ಸಮನಾಗಿರುತ್ತದೆ ಎಂದು ನಾವು ನೋಡುತ್ತೇವೆ ಈಗ ನಾವು ಲೆನ್ ಅನ್ನು ಬಹಳ ದೊಡ್ಡ ಸಂಖ್ಯೆ ಎಂದು ನಿರ್ದಿಷ್ಟಪಡಿಸಿದ್ದೇವೆ ಮತ್ತು ಆದ್ದರಿಂದ ನಾವು i ನ ನನ್ನ ಶ್ರೇಣಿಗೆ ಕಡಿಮೆ ಬಫರ್ ಅನ್ನು ಪಡೆಯುತ್ತೇವೆ ಆದ್ದರಿಂದ ನಾವು ಇಲ್ಲಿ ನೋಡುವುದು ನಾವು malloc ಅನ್ನು ಆಹ್ವಾನಿಸಲು ಮತ್ತು ವಿನಂತಿಸಿದ ಬೈಟ್ಗಳ ಸಂಖ್ಯೆಯನ್ನು ಓವರ್ಫ್ಲೋ ಮಾಡಲು ಸಾಧ್ಯವಾಗುತ್ತದೆ malloc ಗೆ ಹೀಗೆ ನಾವು ಪಡೆಯುವ ಶ್ರೇಣಿಯು ತುಂಬಾ ಚಿಕ್ಕದಾಗಿದೆ ಮತ್ತು ನಾವು ನನ್ನ ರಚನೆಗೆ ಬಫರ್ ಓವರ್ಫ್ಲೋ ಅನ್ನು ಉಂಟುಮಾಡಬಹುದು ಆದ್ದರಿಂದ ನಾವು ಮೊದಲು ನೋಡಿದಂತೆ ಅಂತಹ ಬಫರ್ ಓವರ್ಫ್ಲೋಗಳನ್ನು ರಚಿಸಿದಾಗ ಅದನ್ನು ಬಳಸಿಕೊಳ್ಳಬಹುದು ನಾವು ನೋಡುವ ಮುಂದಿನ ವಿಷಯವೆಂದರೆ ಸಹಿ ಮಾಡದ ಪೂರ್ಣಾಂಕಗಳು ಮತ್ತು ಸೈನ್ ಮತ್ತು ಸಹಿ ಮಾಡದ ಪೂರ್ಣಾಂಕಗಳಿಂದ ಉಂಟಾಗಬಹುದಾದ ದೋಷಗಳು ಆದ್ದರಿಂದ ನಮಗೆ ತಿಳಿದಿರುವಂತೆ ಸಹಿ ಮಾಡಿದ ಪೂರ್ಣಾಂಕಗಳನ್ನು ಅತ್ಯಂತ ಮಹತ್ವದ ಬಿಟ್ ಬಳಸಿ ಅರ್ಥೈಸಲಾಗುತ್ತದೆ ಅತ್ಯಂತ ಮಹತ್ವವಾದದ್ದನ್ನು 1 ಕ್ಕೆ ಹೊಂದಿಸಿದರೆ ಸಂಖ್ಯೆಯನ್ನು ಋಣಾತ್ಮಕ ಸಂಖ್ಯೆಗೆ ಹೊಂದಿಸಲಾಗಿದೆ ಅತ್ಯಂತ ಮಹತ್ವದ ಬಿಟ್ ಅನ್ನು 0 ಗೆ ಹೊಂದಿಸಿದರೆ ಸಂಖ್ಯೆಯನ್ನು ಧನಾತ್ಮಕ ಸಂಖ್ಯೆ ಎಂದು ಅರ್ಥೈಸಲಾಗುತ್ತದೆ ವಿಶೇಷವಾಗಿ ನೀವು ಹೋಲಿಕೆಗಳು ಮತ್ತು ಅಂಕಗಣಿತವನ್ನು ಮಾಡುತ್ತಿರುವಾಗ ಇದು ಅನಿರೀಕ್ಷಿತ ಫಲಿತಾಂಶಗಳಿಗೆ ಕಾರಣವಾಗಬಹುದು ಆದ್ದರಿಂದ ನಾವು ಈ ಚಿಕ್ಕ ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಆದ್ದರಿಂದ ನಾವು ಮಾಡಿರುವುದು ಪೂರ್ಣಾಂಕ l ಅನ್ನು 0 x 7 ನಂತರ 7 fs ಎಂದು ವ್ಯಾಖ್ಯಾನಿಸಿದ್ದೇವೆ ಆದ್ದರಿಂದ ಇದು 4 ಬೈಟ್ ಪೂರ್ಣಾಂಕ ಮೌಲ್ಯದೊಂದಿಗೆ ಪ್ರತಿನಿಧಿಸಬಹುದಾದ ದೊಡ್ಡ ಧನಾತ್ಮಕ ಚಿಹ್ನೆ ಪೂರ್ಣಾಂಕ ಆದ್ದರಿಂದ ನಾವು ಮಾಡುವುದೇನೆಂದರೆ ನಾವು ಈ l ನ ಮೌಲ್ಯಕ್ಕೆ 1 ಅನ್ನು ಸೇರಿಸುತ್ತೇವೆ ಮತ್ತು ಏನಾಗುತ್ತದೆ ಎಂದು ನೋಡುತ್ತೇವೆ ಆದ್ದರಿಂದ ನಾವು 1 ಅನ್ನು ಹೊಂದಿದ್ದಾಗ ನಾವು ನೋಡುವ ಸಂಖ್ಯೆಯು ಆಶ್ಚರ್ಯಕರವಾಗಿ ಬದಲಾಗುತ್ತದೆ ಚಿಕ್ಕ ಋಣಾತ್ಮಕ ಸಂಖ್ಯೆಗೆ ಬಹಳ ದೊಡ್ಡ ಧನಾತ್ಮಕ ಸಂಖ್ಯೆ ಆದ್ದರಿಂದ ಈ ಫಲಿತಾಂಶವನ್ನು ಯಾವಾಗಲೂ ನಿರೀಕ್ಷಿಸಲಾಗುವುದಿಲ್ಲ ಮತ್ತು ಆದ್ದರಿಂದ ದುರ್ಬಲತೆಯಾಗಿದ್ದು ಅದು ಶೋಷಣೆಗಳ ಸೃಷ್ಟಿಗೆ ಕಾರಣವಾಗಬಹುದು ಆದ್ದರಿಂದ ಹೋಲಿಕೆಗಳು ಮತ್ತು ನಂತರ ನಕಲು ಮಾಡುವುದನ್ನು ಒಳಗೊಂಡಿರುವ ಚಿಹ್ನೆಯ ವ್ಯಾಖ್ಯಾನದೊಂದಿಗೆ ನಾವು ಒಂದು ಸಣ್ಣ ದುರ್ಬಲತೆಯನ್ನು ನೋಡೋಣ ಆದ್ದರಿಂದ ನಾವು ಈ ಕಾರ್ಯವನ್ನು ನೋಡೋಣ ಅಲ್ಲಿ ನಾವು ಇನ್ಪುಟ್ ಆಗಿ ರವಾನಿಸಲಾದ ಪ್ಯಾರಾಮೀಟರ್ ಉದ್ದವನ್ನು ತೆಗೆದುಕೊಳ್ಳುತ್ತೇವೆ ಲೆನ್ ಗಿಂತ ಹೆಚ್ಚಿದೆಯೇ ಎಂದು ಪರಿಶೀಲಿಸಿ kbuf ನ ಗಾತ್ರ ಈಗ kbuf ಇಲ್ಲಿ ಸ್ಥಳೀಯವಾಗಿದೆ ಮತ್ತು 800 ಬೈಟ್ಗಳ ಡೇಟಾವನ್ನು ಒಳಗೊಂಡಿದೆ ಮತ್ತು ಅದು ಲೆನ್ ಆಗಿದ್ದರೆ ಈ 800 ಬೈಟ್ಗಳಿಗಿಂತ ಕಡಿಮೆ ಅಥವಾ ಸಮವಾಗಿದ್ದರೆ ನಾವು if ಸ್ಟೇಟ್ಮೆಂಟ್ಗೆ ಹೋಗುವುದಿಲ್ಲ ಬದಲಿಗೆ ನಾವು ಬಫರ್ ಅನ್ನು kbuf ಗೆ ನಕಲಿಸುವ memcpy ಅನ್ನು ಮಾಡುತ್ತೇವೆ ಆದ್ದರಿಂದ ಈ ನಿರ್ದಿಷ್ಟ ಕಾರ್ಯದಲ್ಲಿ ದುರ್ಬಲತೆ ಏನು ನೀವು ಗಮನಿಸಬೇಕಾದ 1 ನೇ ವಿಷಯವೆಂದರೆ ಲೆನ್ ಅನ್ನು ಇಂಟ್ ಎಂದು ವ್ಯಾಖ್ಯಾನಿಸಲಾಗಿದೆ ಸರಿ ಇದು ಸಹಿ ಮಾಡಿದ ಪೂರ್ಣಾಂಕವಾಗಿದೆ ಮತ್ತೊಂದೆಡೆ ನೀವು memcpy ಯ ಮ್ಯಾನ್ ಪುಟಗಳನ್ನು ನೋಡಿದರೆ ನಾವು ನೋಡುವ 3 ನೇ ಪ್ಯಾರಾಮೀಟರ್ ಇಲ್ಲಿ ಗಾತ್ರ t n ಗೆ ಅನುರೂಪವಾಗಿದೆ ಇಲ್ಲಿರುವ ಲೆನ್ ಅನ್ನು ವಾಸ್ತವವಾಗಿ ಸಹಿ ಮಾಡದಿರುವಂತೆ ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ನಾವು ಸಹಿ ಮಾಡದ ಪೂರ್ಣಾಂಕವಾಗಿರಲು ಆಂತರಿಕವಾಗಿ ಸಹಿ ಮಾಡದ ಅಥವಾ ಗಾತ್ರ t ಅನ್ನು ಹೊಂದಿದ್ದೇವೆ ಆದ್ದರಿಂದ ನಾವು ಇಲ್ಲಿ ನೋಡುತ್ತಿರುವುದು ಸಹಿ ಮಾಡಲಾದ ಪೂರ್ಣಾಂಕದಿಂದ ಸಹಿ ಮಾಡದ ಪೂರ್ಣಾಂಕಕ್ಕೆ ಒಂದು ಸೂಚ್ಯ ಪ್ರಕಾರವನ್ನು ಬಿತ್ತರಿಸುವುದು ಆದ್ದರಿಂದ ಉದಾಹರಣೆಗೆ ನಾವು ಲೆನ್ ಅನ್ನು 1 ಎಂದು ನೀಡಿದರೆ 1 ಖಂಡಿತವಾಗಿಯೂ 800 ಕ್ಕಿಂತ ಕಡಿಮೆಯಿರುತ್ತದೆ ಮತ್ತು ಆದ್ದರಿಂದ ಇದು ರಿಟರ್ನ್ಗಳು ಬಿದ್ದರೆ ಮತ್ತು ಈ ರಿಟರ್ನ್ ಸ್ಟೇಟ್ಮೆಂಟ್ ಅನ್ನು ಕಾರ್ಯಗತಗೊಳಿಸದಿದ್ದರೆ ನಾವು ಮೆಮ್ಸಿಪಿಯನ್ನು ಕಾರ್ಯಗತಗೊಳಿಸುತ್ತೇವೆ ಈಗ memcpy ಕಾರ್ಯಗತಗೊಳಿಸಿದಾಗ ಅದು 3 ನೇ ಪ್ಯಾರಾಮೀಟರ್ ಸಹಿ ಮಾಡದ ಪೂರ್ಣಾಂಕ ಎಂದು ನಿರೀಕ್ಷಿಸುತ್ತದೆ ಆದ್ದರಿಂದ ಸಹಿಯಿಂದ ಸಹಿ ಮಾಡದ ಲೆನ್ನ ಸೂಚ್ಯ ಪ್ರಕಾರದ ಎರಕವಿದೆ ಈಗ ಆಂತರಿಕವಾಗಿ 1 ಗಾಗಿ ಸಹಿ ಮಾಡಿದ ಪೂರ್ಣಾಂಕವು 2 ಪವರ್ 31 1 ರ ಈ ದೊಡ್ಡ ಮೌಲ್ಯವಾಗಿದೆ ಮತ್ತು ಆದ್ದರಿಂದ ನಾವು ಪಡೆಯುತ್ತಿರುವುದು ಬಫರ್ ಓವರ್ಫ್ಲೋ ಆಗಿದೆ ಏನಾಗಬಹುದು ಎಂದರೆ ನಾವು 800 ಬೈಟ್ಗಳಿಗಿಂತ ದೊಡ್ಡದಾಗಿರುವ ದೊಡ್ಡ ಬಫ್ ಅನ್ನು kbuf ಗೆ ನಕಲಿಸಬಹುದು ಅದನ್ನು ಕಟ್ಟುನಿಟ್ಟಾಗಿ 800 ಬೈಟ್ಗಳಿಗೆ ನಿರ್ಬಂಧಿಸಲಾಗಿದೆ ಹೀಗಾಗಿ ನಾವು ಬಫರ್ ಓವರ್ಫ್ಲೋ ಅನ್ನು ಪಡೆಯಬಹುದು ಅದನ್ನು ನಂತರ ಶೋಷಣೆಗಳನ್ನು ರಚಿಸಲು ಬಳಸಬಹುದು ಆದ್ದರಿಂದ ನಾವು ಇಲ್ಲಿ ಈ ನಿರ್ದಿಷ್ಟ ಕಾರ್ಯದ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಅಲ್ಲಿ ಮೂಲಭೂತವಾಗಿ ಈ ನಿರ್ದಿಷ್ಟ ಕೋಷ್ಟಕದಲ್ಲಿ ಒಂದು ನಿರ್ದಿಷ್ಟ ನಮೂದನ್ನು ತುಂಬಲು ನಾವು ಬಯಸುತ್ತೇವೆ 800 ನಮೂದುಗಳ ಜಾಗತಿಕ ಕೋಷ್ಟಕ ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ನಾವು ಮೌಲ್ಯವನ್ನು ಮೊದಲ ನಿಯತಾಂಕವಾಗಿ ಮತ್ತು ಸ್ಥಾನವಾಗಿ ರವಾನಿಸುತ್ತೇವೆ ಟೇಬಲ್ ಅನ್ನು 2 ನೇ ಪ್ಯಾರಾಮೀಟರ್ನಂತೆ ಆದ್ದರಿಂದ ನಾವು ಅಂತಿಮವಾಗಿ ಮಾಡಲು ಬಯಸುವುದು ಟೇಬಲ್posval ಎಂದು ಹೇಳುವುದು ಆದ್ದರಿಂದ ಇದನ್ನು ಮಾಡುವ ಮೊದಲು ನಾವು ಸಾಂಪ್ರದಾಯಿಕ ಪರಿಶೀಲನೆಗಳನ್ನು ಮಾಡುತ್ತೇವೆ pos ಗಾತ್ರಕ್ಕಿಂತ ದೊಡ್ಡದಾಗಿದೆ ಎಂದು ನಾವು ಪರಿಶೀಲಿಸುತ್ತೇವೆ ಇಂಟ್ ಆದ್ದರಿಂದ ಟೇಬಲ್ ಗಾತ್ರವು 800 ಬಾರಿ 4 ಆಗಿರುತ್ತದೆ ಇಂಟ್ ಗಾತ್ರದಿಂದ ಭಾಗಿಸಿ ಆದ್ದರಿಂದ ಈ 2 ಒಟ್ಟಿಗೆ 800 ಆಗಿರುತ್ತದೆ ನಾವು ಇದನ್ನು ಪರಿಶೀಲಿಸುತ್ತೇವೆ ಮತ್ತು ಈ ಟೇಬಲ್ಗೆ pos ಮಾನ್ಯವಾದ ಸೂಚ್ಯಂಕವೇ ಎಂದು ನಾವು ಪರಿಶೀಲಿಸಿದ್ದೇವೆ ಹಾಗಿದ್ದಲ್ಲಿ ಮಾತ್ರ ನಾವು val ಅನ್ನು pos ಗೆ ನಕಲಿಸುತ್ತೇವೆ ಆದ್ದರಿಂದ ಗಮನಿಸಬೇಕಾದ ಒಂದು ವಿಷಯವೆಂದರೆ ಈ ಹೇಳಿಕೆ ಕೋಷ್ಟಕpos val ಅನ್ನು ವಾಸ್ತವವಾಗಿ ಈ ಕೆಳಗಿನಂತೆ ಕಾರ್ಯಗತಗೊಳಿಸಲಾಗುತ್ತದೆ ಆದ್ದರಿಂದ ಮೂಲಭೂತವಾಗಿ ಈ ಹೇಳಿಕೆಯ ಕೋಷ್ಟಕpos val ಅನ್ನು ಟೇಬಲ್ pos sizeof val ಎಂದು ಅರ್ಥೈಸಲಾಗುತ್ತದೆ ಈಗ ನಾವು ಮಾಡುವುದೇನೆಂದರೆ ನಾವು ಅದನ್ನು ಪೂರ್ಣಾಂಕಗಳ ಗಾತ್ರದಿಂದ ಗುಣಿಸಿ 4 ಅನ್ನು ಟೇಬಲ್ನ ಆರಂಭಿಕ ವಿಳಾಸಕ್ಕೆ ಸೇರಿಸಿ ಮತ್ತು ನಿರ್ದಿಷ್ಟ ಸ್ಥಳದಲ್ಲಿ ನಾವು ಮೌಲ್ಯದ ಮೌಲ್ಯವನ್ನು ತುಂಬುತ್ತೇವೆ ಈಗ ದುರ್ಬಲತೆಯು ಈ ಹಂತದಲ್ಲಿದೆ ಈ ಕೋಡ್ನ ಸಮಸ್ಯೆ ಎಂದರೆ pos ಅನ್ನು ಪೂರ್ಣಾಂಕವಾಗಿ ವ್ಯಾಖ್ಯಾನಿಸಲಾಗಿದೆ ಮತ್ತು ಆದ್ದರಿಂದ ಧನಾತ್ಮಕ ಮತ್ತು ಋಣಾತ್ಮಕ ಮೌಲ್ಯಗಳನ್ನು ತೆಗೆದುಕೊಳ್ಳಬಹುದು ಉದಾಹರಣೆಗೆ ನಾವು pos ಗೆ ಋಣಾತ್ಮಕ ಮೌಲ್ಯವನ್ನು ನೀಡಿದರೆ pos 1 ಗೆ ಸಮಾನವಾಗಿದೆ ಎಂದು ಹೇಳೋಣ ನಂತರ ಈ ಹೇಳಿಕೆಯು 1 ಅನ್ನು 800 ಕ್ಕಿಂತ ಹೆಚ್ಚಾಗಿರುತ್ತದೆ ಮತ್ತು ಖಂಡಿತವಾಗಿ ಈ ನಿರ್ದಿಷ್ಟ ಹೇಳಿಕೆಯು ತಪ್ಪಾಗಿರುತ್ತದೆ ಮತ್ತೊಂದೆಡೆ ನಾವು ಇಲ್ಲಿ ಈ ಹೇಳಿಕೆಗೆ ಬಂದಾಗ ಇಲ್ಲಿ pos ನ ಮೌಲ್ಯಕ್ಕೆ ಸಮಾನವಾದ ಒಂದು ಕೋಷ್ಟಕವನ್ನು ಸಹಿ ಮಾಡದ ಮೌಲ್ಯವಾಗಿ ತೆಗೆದುಕೊಳ್ಳಲಾಗುತ್ತದೆ ಆದ್ದರಿಂದ pos ಆಗಿರುವ 1 ಅನ್ನು ಧನಾತ್ಮಕ ಮೌಲ್ಯವೆಂದು ಅರ್ಥೈಸಲಾಗುತ್ತದೆ ಮತ್ತು ಆದ್ದರಿಂದ ನಾವು ಒಂದು ಕೋಷ್ಟಕವನ್ನು ಸೇರಿಸುತ್ತೇವೆ ಒಂದು ದೊಡ್ಡ ಧನಾತ್ಮಕ ಮೌಲ್ಯವು ಬಫರ್ ಓವರ್ಫ್ಲೋಗೆ ಕಾರಣವಾಗುತ್ತದೆ ಆದ್ದರಿಂದ ಟೇಬಲ್ನ ನಿಜವಾದ ಗಾತ್ರಕ್ಕಿಂತ ಹೆಚ್ಚು ದೂರದಲ್ಲಿರುವ ನಿರ್ದಿಷ್ಟ ಸ್ಥಳದಲ್ಲಿ ವಾಲ್ ಅನ್ನು ಸಂಗ್ರಹಿಸಬಹುದು ಆದ್ದರಿಂದ ನಾವು ನೆಟ್ವರ್ಕ್ ಪ್ರಕ್ರಿಯೆ ಅಥವಾ ಡೀಮನ್ನಲ್ಲಿ ಸೈನ್ ಇನ್ ಮಾಡುವುದರಿಂದ ಪೂರ್ಣಾಂಕದ ಓವರ್ಫ್ಲೋ ದುರ್ಬಲತೆಯ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಆದ್ದರಿಂದ ಇದರ ಉದಾಹರಣೆಯನ್ನು ಈ ಕಾರ್ಯದಲ್ಲಿ ನೀಡಲಾಗಿದೆ ಆದ್ದರಿಂದ ಈ ಕಾರ್ಯವು 2 ಪ್ಯಾಕೆಟ್ಗಳನ್ನು ಸ್ವೀಕರಿಸುತ್ತದೆ 1 ಬಫರ್1 ಮತ್ತು ಬಫರ್2 ಆದ್ದರಿಂದ ಈ 2 ಪ್ಯಾಕೆಟ್ಗಳನ್ನು ಸಾಕೆಟ್ಗಳ ಮೂಲಕ ಪಡೆಯಲಾಗುತ್ತದೆ ಮತ್ತು ನಂತರ ಅದು ಏನು ಮಾಡುತ್ತದೆ ಎಂದರೆ ಈ ಪ್ರತಿಯೊಂದು ಪ್ಯಾಕೆಟ್ಗಳ ಮೊದಲ 4 ಬೈಟ್ಗಳು ಪ್ಯಾಕೆಟ್ನ ಗಾತ್ರವನ್ನು ಹೊಂದಿರುತ್ತವೆ ಆದ್ದರಿಂದ ಉದಾಹರಣೆಗೆ ಬಫರ್1 1 ನೇ 4 ಬೈಟ್ಗಳು ಈ ರೀತಿ ಕಾಣುತ್ತದೆ ಗಾತ್ರ ಮತ್ತು ಉಳಿದ ಬೈಟ್ಗಳು ಪೇಲೋಡ್ ಅನ್ನು ಹೊಂದಿರುತ್ತದೆ ಮತ್ತು ಅದೇ ರೀತಿಯ ರಚನೆಯು ಬಫರ್ 2 ಗಾಗಿಯೂ ಇರುತ್ತದೆ ಆದ್ದರಿಂದ ಈ 2 memcpy ಸೂಚನೆಗಳೊಂದಿಗೆ ನಾವು ಬಫರ್ 1 ಗಾಗಿ ಪೇಲೋಡ್ನ ಗಾತ್ರವನ್ನು ಗಾತ್ರ 1 ಮತ್ತು ಬಫರ್ 2 ಗಾಗಿ ಗಾತ್ರ 2 ಪೇಲೋಡ್ನ ಗಾತ್ರವನ್ನು ಪಡೆಯುತ್ತೇವೆ ಈಗ ನಾವು ಗಾತ್ರವನ್ನು ಪಡೆಯಲು ಈ 2 ವಿಷಯಗಳನ್ನು ಒಟ್ಟಿಗೆ ಸೇರಿಸುತ್ತೇವೆ ಮತ್ತು ನಂತರ ನಾವು ಮಾಡುವ ಬಫರ್ ಅನ್ನು ಬಫರ್ 1 ನಂತರ ಬಫರ್ 2 ನೊಂದಿಗೆ ತುಂಬುತ್ತೇವೆ ಆದ್ದರಿಂದ ಮೂಲಭೂತವಾಗಿ ಬಫರ್ 1 ಮತ್ತು ಬಫರ್ 2 ನ ಸಂಯೋಜನೆಯನ್ನು ನಿರೀಕ್ಷಿಸಲಾಗಿದೆ ಆದ್ದರಿಂದ ಮುಂದೆ ನಾವು ಏನು ಮಾಡುತ್ತೇವೆ ಎಂದರೆ ನಾವು ಅಕ್ಷರ ಪಾಯಿಂಟರ್ನಲ್ಲಿ ಸಂಗ್ರಹಿಸುತ್ತೇವೆ ನಾವು ಬಫರ್ 1 ನಂತರ ಬಫರ್ 2 ಎರಡನ್ನೂ ಸಂಗ್ರಹಿಸುತ್ತೇವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ಬಫರ್ 1 ಮತ್ತು ಬಫರ್ 2 ರ ಸಂಯೋಜನೆಯನ್ನು ಒಳಗೊಂಡಿರುತ್ತದೆ ಮತ್ತು ನಂತರ ನಾವು ಗಾತ್ರವನ್ನು ಹಿಂತಿರುಗಿಸುತ್ತೇವೆ ಈ ನಿರ್ದಿಷ್ಟ ಪ್ರೋಗ್ರಾಂನಲ್ಲಿನ ದುರ್ಬಲತೆಯನ್ನು ನಾವು ನೋಡೋಣ 1 ನೇ ದುರ್ಬಲತೆ ಎಂದರೆ ಈ ನಿರ್ದಿಷ್ಟ ಪ್ಯಾಕೆಟ್ಗಳನ್ನು ಕಳುಹಿಸುವ ಅಪ್ಲಿಕೇಶನ್ನಿಂದ size1 ಮತ್ತು size2 ಅನ್ನು ಹೊಂದಿಸಲಾಗಿದೆ ಎಂದು ನೀವು ಗಮನಿಸಬಹುದು ನೀವು ಗಮನಿಸಬೇಕಾದ ಮುಂದಿನ ವಿಷಯವೆಂದರೆ ಗಾತ್ರ 1 ಮತ್ತು ಗಾತ್ರ 2 ಅನ್ನು ಸಹಿ ಮಾಡದ ಪೂರ್ಣಾಂಕಗಳಾಗಿ ವ್ಯಾಖ್ಯಾನಿಸಲಾಗಿದೆ ಆದರೆ ಮತ್ತೊಂದೆಡೆ ಗಾತ್ರವನ್ನು ಗಾತ್ರ ಪೂರ್ಣಾಂಕ ಎಂದು ವ್ಯಾಖ್ಯಾನಿಸಲಾಗಿದೆ ಈಗ ಇಲ್ಲಿರುವ ಈ ಕಾರ್ಯಾಚರಣೆಯು ಗಾತ್ರ1 ಜೊತೆಗೆ ಗಾತ್ರ 2 ನಿಮಗೆ ಗಾತ್ರವನ್ನು ನೀಡುತ್ತದೆ ಆದ್ದರಿಂದ ಇದು ಬಲಭಾಗದಲ್ಲಿ ನಾವು ಸಹಿ ಮಾಡದ ಪೂರ್ಣಾಂಕಗಳನ್ನು ಹೊಂದಿದ್ದೇವೆ ಆದರೆ ಎಡಭಾಗದಲ್ಲಿ ನಾವು ಸಹಿ ಮಾಡಿದ ಪೂರ್ಣಾಂಕವನ್ನು ಹೊಂದಿದ್ದೇವೆ ಆದ್ದರಿಂದ ಗಾತ್ರ 1 ಮತ್ತು ಗಾತ್ರ 2 ಸಾಕಷ್ಟು ದೊಡ್ಡದಾಗಿದ್ದರೆ ನಾವು ಗಾತ್ರವನ್ನು ಋಣಾತ್ಮಕ ಮೌಲ್ಯವಾಗಿ ಪಡೆಯಬಹುದು ಮತ್ತು ಈ ಗಾತ್ರವು ಕಾರ್ಯದಿಂದ ಹಿಂತಿರುಗಿಸುತ್ತದೆ ಮತ್ತು ಗಾತ್ರವು ಋಣಾತ್ಮಕ ಮೌಲ್ಯವಾಗಿರುವುದರಿಂದ ಇದು ಕ್ಯಾಲೀ ಫಂಕ್ಷನ್ನಲ್ಲಿ ಓವರ್ಫ್ಲೋಗೆ ಕಾರಣವಾಗಬಹುದು ನಾವು ಬಫರ್ 1 ಮತ್ತು ಬಫರ್ 2 ಅನ್ನು ಒಳಗೊಂಡಿರುವ ಒಂದು ದೊಡ್ಡ ಮೌಲ್ಯವಾಗಿದೆ ಏನಾಗಬಹುದು ಎಂದರೆ ಅದು ತುಂಬಾ ದೊಡ್ಡ ಮೌಲ್ಯವಾಗಿರಬಹುದು ಏಕೆಂದರೆ ಗಾತ್ರ 1 ಮತ್ತು ಗಾತ್ರ 2 ಅನ್ನು ದೊಡ್ಡ ಸಹಿ ಮಾಡದ ಪೂರ್ಣಾಂಕಗಳಾಗಿ ನಿರ್ದಿಷ್ಟಪಡಿಸಲಾಗಿದೆ ಇದರ ಪರಿಣಾಮವಾಗಿ ಈ memcpy ನಲ್ಲಿ ಏನಾಗುತ್ತದೆ ಎಂದರೆ ಅದು ತುಂಬಾ ದೊಡ್ಡ ಬಫರ್ ಆಗಿರಬಹುದು ಏಕೆಂದರೆ size1 ಮತ್ತು size 2 ತುಂಬಾ ದೊಡ್ಡದಾಗಿದೆ ಮತ್ತೊಂದೆಡೆ ಗಾತ್ರವು ಋಣಾತ್ಮಕ ಸಂಖ್ಯೆಯಾಗಿರಬಹುದು ಆದ್ದರಿಂದ ಇದು ಕಾಲೀ ಫಂಕ್ಷನ್ನಲ್ಲಿ ಬಫರ್ ಓವರ್ಫ್ಲೋಗೆ ಕಾರಣವಾಗಬಹುದು ಆದ್ದರಿಂದ store into buffer ಎಂಬ ಈ ಕಾರ್ಯದಲ್ಲಿ ನೀವು ಹಾಗೆ ಮಾಡಲು ಇದು ಒಂದು ಸಣ್ಣ ವ್ಯಾಯಾಮವಾಗಿದೆ ನಾವು max buf size ಗಾತ್ರದ ಸ್ಥಳೀಯ ಬಫರ್ ಅನ್ನು ಹೊಂದಿದ್ದೇವೆ Max buf size ಅನ್ನು 64 ಬಾರಿ 1024 ಎಂದು ವ್ಯಾಖ್ಯಾನಿಸಲಾಗಿದೆ ಅದು ಇನ್ಪುಟ್ ಆಗಿ ರವಾನಿಸಲಾದ ಸಂಖ್ಯೆಯು ಗರಿಷ್ಠ ಗಾತ್ರಕ್ಕಿಂತ ಹೆಚ್ಚಿದ್ದರೆ ನಾವು ಹಿಂತಿರುಗುತ್ತೇವೆ ಇಲ್ಲದಿದ್ದರೆ ನಾವು ಜಾಗತಿಕ ಬಫರ್ಗೆ ಮೂಲಗಳ ಮೆಮ್ಸಿಪಿಯನ್ನು ಮಾಡುತ್ತೇವೆ ಮತ್ತು ನಾವು ನಿಜವಾಗಿ ನಿಭಾಯಿಸುತ್ತಿರುವ ಬೈಟ್ಗಳ ಸಂಖ್ಯೆಯನ್ನು ಸಂಖ್ಯೆಯಿಂದ ಸೂಚಿಸಲಾಗುತ್ತದೆ ಆದ್ದರಿಂದ ನಾನು ಈ ಕಾರ್ಯದ ದುರ್ಬಲತೆ ಏನೆಂದು ಕಂಡುಹಿಡಿಯಲು ನೀವು ಇಷ್ಟಪಡುತ್ತೀರಾ ಪೂರ್ಣಾಂಕ ಓವರ್ಫ್ಲೋ ದೋಷಗಳನ್ನು ಸ್ವಲ್ಪಮಟ್ಟಿಗೆ ಬಳಸುವ ಒಂದು ಪ್ರಸಿದ್ಧ ಮಾಲ್ವೇರ್ ಅನ್ನು ಸ್ಟೇಜ್ಫ್ರೈಟ್ ಬಗ್ ಎಂದು ಕರೆಯಲಾಗುತ್ತಿತ್ತು ಆದ್ದರಿಂದ ಈ ನಿರ್ದಿಷ್ಟ ದೋಷವನ್ನು ಜೋಶುವಾ ಡ್ರೇಕ್ ಕಂಡುಹಿಡಿದನು ಮತ್ತು ಜುಲೈ 27 2015 ರಂದು ಬಹಿರಂಗಪಡಿಸಲಾಯಿತು ಆದ್ದರಿಂದ ಸ್ಟೇಜ್ಫ್ರೈಟ್ ಸಾಫ್ಟ್ವೇರ್ ಮೂಲಭೂತವಾಗಿ C ನಲ್ಲಿ ಅಳವಡಿಸಲಾದ ಸಾಫ್ಟ್ವೇರ್ ಆಗಿದೆ Android ಅಪ್ಲಿಕೇಶನ್ಗಳಿಗಾಗಿ ಮತ್ತು ದೋಷದ ಕಾರಣದಿಂದಾಗಿ ನಿಮ್ಮ ಮೊಬೈಲ್ ಫೋನ್ನಲ್ಲಿ ಸವಲತ್ತು ಹೆಚ್ಚಳದ ದಾಳಿಯಂತಹ ಹಲವಾರು ಕೆಲಸಗಳನ್ನು ಮಾಡಬಹುದು ಅಥವಾ ಅದು ಫೋನ್ನಲ್ಲಿ ಅನಿಯಂತ್ರಿತ ಕೋಡ್ ಅನ್ನು ಸಹ ಕಾರ್ಯಗತಗೊಳಿಸಬಹುದು ಆದ್ದರಿಂದ ದೋಷದ ಸಾರವು MP3 ಮತ್ತು MP4 ಫೈಲ್ಗಳನ್ನು ಆಧರಿಸಿದೆ ಆದ್ದರಿಂದ ಮೂಲಭೂತವಾಗಿ ಆಕ್ರಮಣಕಾರನು ಏನು ಮಾಡುತ್ತಾನೆ ಎಂದರೆ ಅವನು ಉತ್ತಮವಾಗಿ ರಚಿಸಲಾದ MP4 ಫೈಲ್ಗಳನ್ನು ರಚಿಸುತ್ತಾನೆ ನಂತರ ಅದನ್ನು ಸ್ಟೇಜ್ಫ್ರೈಟ್ ಲೈಬ್ರರಿಯಿಂದ ಡಿಕೋಡ್ ಮಾಡಲಾಗುತ್ತದೆ ಮತ್ತು ನಂತರ ಈ MP4 ಫೈಲ್ಗಳನ್ನು ವಿನ್ಯಾಸಗೊಳಿಸಲಾಗಿದೆ ಇದರಿಂದ ಅದು ದುರ್ಬಲತೆಯನ್ನು ಪ್ರಚೋದಿಸುತ್ತದೆ ಮತ್ತು ನಂತರ ಪೇಲೋಡ್ ಅನ್ನು ಕಾರ್ಯಗತಗೊಳಿಸಲು ಕಾರಣವಾಗಬಹುದು ಅಥವಾ ಅದು ಉಲ್ಬಣಗೊಳ್ಳಲು ಕಾರಣವಾಗಬಹುದು ಸವಲತ್ತುಗಳು Referencesಉಲ್ಲೇಖಗಳು Stagefrightಉಲ್ಲೇಖಗಳು ಆದ್ದರಿಂದ ಅತ್ಯಗತ್ಯ ಕಲ್ಪನೆಯು ಈ ನಿರ್ದಿಷ್ಟ ರಚನೆಯನ್ನು ಆಧರಿಸಿದೆ ಆದ್ದರಿಂದ ನಾವು ಇಲ್ಲಿ ನೋಡುವುದು ಈ ರಚನೆಯು 2 ಸರಣಿಗಳನ್ನು ಒಳಗೊಂಡಿರುತ್ತದೆ ಒಂದು ಅರೇ ಕರೆ ಪರಮಾಣು ಮತ್ತು ಗಾತ್ರದ ಉದ್ದದ ಡೇಟಾ ಎಂದು ಕರೆಯಲ್ಪಡುವ ಮತ್ತೊಂದು ರಚನೆ ಈಗ ಈ ನಿರ್ದಿಷ್ಟ ರಚನೆಯು MP4 ಫೈಲ್ನಲ್ಲಿದೆ ಆದ್ದರಿಂದ ಆಕ್ರಮಣಕಾರರು ದೋಷಪೂರಿತ ಉದ್ದದ ಮೌಲ್ಯದೊಂದಿಗೆ MP4 ಪ್ಯಾಕೆಟ್ ಅನ್ನು ರಚಿಸಬಹುದು ಎಂದು ನೀವು ನೋಡುತ್ತೀರಿ ಆದ್ದರಿಂದ ಇದು ವಾಸ್ತವವಾಗಿ ಮುರಿದ ಕೋಡ್ ಅನ್ನು ತೋರಿಸುತ್ತದೆ ಆದ್ದರಿಂದ ಬಹಳಷ್ಟು ವಿಷಯಗಳು ಒಳಗೊಂಡಿವೆ ಆದ್ದರಿಂದ ನಾನು ಅದರ ವಿವರಗಳಿಗೆ ಹೋಗುವುದಿಲ್ಲ 32 ಬಿಟ್ ಪ್ಲಾಟ್ಫಾರ್ಮ್ಗಳಲ್ಲಿ ಬಳಸಲಾದ ಬಹು ಓವರ್ಫ್ಲೋ ದುರ್ಬಲತೆಗಳಿದ್ದವು ಮೂಲಭೂತವಾಗಿ ಇದು ಅಗಲವಾದ ಓವರ್ಫ್ಲೋ ಆಗಿದ್ದು 64 ಬಿಟ್ ಆಂಡ್ರಾಯ್ಡ್ ಪ್ಲಾಟ್ಫಾರ್ಮ್ಗಳಲ್ಲಿ ಇದನ್ನು ಬಳಸಲಾದ ಅಂಕಗಣಿತದ ಓವರ್ಫ್ಲೋ ಆಗಿದೆ ಈಗ ಈ ಕಾರ್ಯದಲ್ಲಿನ ಅವಿಭಾಜ್ಯ ಹೇಳಿಕೆಗಳು ಈ 2 ಇಲ್ಲಿ ಹೆಡರ್ನಿಂದ ತೆಗೆದುಕೊಳ್ಳಲಾದ ಚಂಕ್ ಗಾತ್ರದ ವ್ಯಾಖ್ಯಾನವಾಗಿದೆ ಆದ್ದರಿಂದ ಹೆಡರ್ MP4 ಫೈಲ್ನಲ್ಲಿದೆ ಮತ್ತು ಆಕ್ರಮಣಕಾರರಿಂದ ಹೊಂದಿಸಬಹುದಾಗಿದೆ ಈ ಚಂಕ್ ಗಾತ್ರವನ್ನು ವಾಸ್ತವವಾಗಿ malloc ಮತ್ತು ಗಾತ್ರದ ಮತ್ತು ಚಂಕ್ ಗಾತ್ರದ ರಚನೆಗೆ ಬಳಸಲಾಗುತ್ತದೆ ಆದ್ದರಿಂದ ಇದು ಸಹಿ ಮಾಡದ ಇಂಟ್ 8 ರ ಗಾತ್ರದ ಶ್ರೇಣಿಯಾಗಿದೆ ಇದು ಮೂಲಭೂತವಾಗಿ ಸಹಿ ಮಾಡದ ಅಕ್ಷರ ಸರಣಿಯಾಗಿದೆ ಆದ್ದರಿಂದ ಇಲ್ಲಿ ಸಂಭವಿಸುವ ಓವರ್ಫ್ಲೋ ಈ ಹೆಡರ್ 0 ಎಂಬ ಅಂಶದಿಂದಾಗಿ MP4 ಫೈಲ್ನಿಂದ ಬರುತ್ತದೆ ಮತ್ತು ಆಕ್ರಮಣಕಾರರಿಂದ ಕುಶಲತೆಯಿಂದ ನಿರ್ವಹಿಸಲ್ಪಡುತ್ತದೆ ಆದ್ದರಿಂದ ಉದಾಹರಣೆಗೆ ಹೆಡರ್ನ ದೊಡ್ಡ ಮೌಲ್ಯವನ್ನು ಹೊಂದಿಸಬಹುದು ಮತ್ತು ಇದು ವಿವಿಧ ಪ್ಲಾಟ್ಫಾರ್ಮ್ಗಳಲ್ಲಿ ಅಗಲದ ಓವರ್ಫ್ಲೋ ಅಥವಾ ಅಂಕಗಣಿತದ ಓವರ್ಫ್ಲೋಗಳಿಗೆ ಕಾರಣವಾಗಬಹುದು ಧನ್ಯವಾದ